ಇಂದಿನ ನಿಯೋಜನೆಯಲ್ಲಿ ನಾವು ಆಪ್ಟೊಎಲೆಕ್ಟ್ರಾನಿಕ್ ಸಾಧನಗಳನ್ನು ನೋಡಲಿದ್ದೇವೆ ಆದ್ದರಿಂದ ಇದು ಅಸೈನ್ಮೆಂಟ್ 8 ಅಸೈನ್ಮೆಂಟ್ 7 ರಲ್ಲಿ ಸೆಮಿಕಂಡಕ್ಟರ್ಗಳೊಂದಿಗೆ ಬೆಳಕಿನ ಸಾಮಾನ್ಯ ಪರಸ್ಪರ ಕ್ರಿಯೆಯೊಂದಿಗೆ ವ್ಯವಹರಿಸುವ ಸಮಸ್ಯೆಗಳನ್ನು ನಾವು ನೋಡಿದ್ದೇವೆ ಇಂದು ಸಾಧನಗಳಿಗೆ ಕಾರಣವಾಗುವ ಕೆಲವು ಸಮಸ್ಯೆಗಳನ್ನು ನಾವು ನಿರ್ದಿಷ್ಟವಾಗಿ ನೋಡಲಿದ್ದೇವೆ ಆದ್ದರಿಂದ ತರಗತಿಗಳಲ್ಲಿ ನಾವು ಫೋಟೋ ಡಿಟೆಕ್ಟರ್ಗಳು ಸೋಲಾರ್ ಸೆಲ್ಗಳು ಎಲ್ಇಡಿಗಳು ಮತ್ತು ಲೇಸರ್ಗಳನ್ನು ನೋಡಿದ್ದೇವೆ ಪ್ರಸ್ತುತ ವೋಲ್ಟೇಜ್ ಗುಣಲಕ್ಷಣಗಳನ್ನು ಲೆಕ್ಕಾಚಾರ ಮಾಡಲು ನಾವು ಸ್ವಲ್ಪ ಸೌರ ಕೋಶವನ್ನು ಮಾಡಿದ್ದೇವೆ ಆದ್ದರಿಂದ ಇಲ್ಲಿ ಕೆಲವು ಅಸೈನ್ಮೆಂಟ್ ಸಮಸ್ಯೆಗಳು ಹೆಚ್ಚಾಗಿ ಸೌರ ಕೋಶಗಳೊಂದಿಗೆ ವ್ಯವಹರಿಸುತ್ತವೆ ನಾವು ಫೋಟೋಕಂಡಕ್ಟರ್ಗಳಲ್ಲಿ ಸ್ವಲ್ಪಮಟ್ಟಿಗೆ ಮತ್ತು ಎಲ್ಇಡಿಯಲ್ಲಿ ಸಮಸ್ಯೆಯನ್ನೂ ಕಾಣುತ್ತೇವೆ ನಾವು ಲೇಸರ್ಗಳ ಮೇಲೆ ಕೇಂದ್ರೀಕರಿಸುವುದಿಲ್ಲ ಏಕೆಂದರೆ ಲೇಸರ್ ಕಾರ್ಯನಿರ್ವಹಿಸುವ ವಿಧಾನವು ಎಲ್ಇಡಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದನ್ನು ಹೋಲುತ್ತದೆ ಏಕೆಂದರೆ ನೀವು ಜನಸಂಖ್ಯೆಯ ವಿಲೋಮವನ್ನು ರಚಿಸಿದ್ದೀರಿ ಮತ್ತು ಹೊರಸೂಸುವಿಕೆಯನ್ನು ಉತ್ತೇಜಿಸುವ ಒಳಬರುವ ಫೋಟಾನ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ಸಮಸ್ಯೆ ಸಂಖ್ಯೆ 1 ಕ್ಕೆ ಹೋಗೋಣ ಸಮಸ್ಯೆ 1 ರಲ್ಲಿ ನಮಗೆ ಪಿನ್ ಡಯೋಡ್ ಇದೆ ಆದ್ದರಿಂದ ನೀವು ಪಿ ಟೈಪ್ ಅಂತರ್ಗತ ಮತ್ತು ಎನ್ ಟೈಪ್ ಅನ್ನು ಹೊಂದಿದ್ದೀರಿ ಆದ್ದರಿಂದ ನಾವು ಸಮತೋಲನದಲ್ಲಿ ಮುಂದಕ್ಕೆ ಮತ್ತು ಹಿಮ್ಮುಖ ಪಕ್ಷಪಾತದಲ್ಲಿ ಗುಣಾತ್ಮಕ ಶಕ್ತಿ ಬ್ಯಾಂಡ್ ರೇಖಾಚಿತ್ರವನ್ನು ಸೆಳೆಯಲು ಕೇಳಿದೆವು ಆದ್ದರಿಂದ ನಮ್ಮಲ್ಲಿ ಪಿನ್ ಡಯೋಡ್ ಇದೆ ಆದ್ದರಿಂದ ನಾವು ಮೂಲಭೂತವಾಗಿ ಎರಡು ಇಂಟರ್ಫೇಸ್ಗಳನ್ನು ಹೊಂದಿದ್ದೇವೆ ಒಂದು p ವಿಧ ಮತ್ತು ಆಂತರಿಕ ವಸ್ತುವಿನ ನಡುವೆ ಇನ್ನೊಂದು ಆಂತರಿಕ ಮತ್ತು n ವಿಧದ ನಡುವೆ ಸರಳತೆಗಾಗಿ ನಾವು ಇದನ್ನು ಹೋಮೋ ಜಂಕ್ಷನ್ ಎಂದು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಎಲ್ಲಾ ಮೂರು ವಸ್ತುಗಳು ಒಂದೇ ಆಗಿರುತ್ತವೆ ಡೋಪಿಂಗ್ ಸಾಂದ್ರತೆ ಮತ್ತು ಪ್ರಕಾರದಲ್ಲಿ ಮಾತ್ರ ವ್ಯತ್ಯಾಸವಿದೆ ಆದ್ದರಿಂದ ನಾನು p i ಮತ್ತು n ನೊಂದಿಗೆ ಪ್ರಾರಂಭಿಸುತ್ತೇನೆ ಆದ್ದರಿಂದ ನಾವು ಈ ಮೂವರಿಗೂ ಎನರ್ಜಿ ಬ್ಯಾಂಡ್ ರೇಖಾಚಿತ್ರವನ್ನು ಸೆಳೆಯಬಹುದು ಆದ್ದರಿಂದ ವಸ್ತುವು ಒಂದೇ ಆಗಿರುತ್ತದೆ ಆದ್ದರಿಂದ ವೇಲೆನ್ಸ್ ಬ್ಯಾಂಡ್ ಮತ್ತು ಕಂಡಕ್ಷನ್ ಬ್ಯಾಂಡ್ ಮೂಲಭೂತವಾಗಿ ಒಂದೇ ಹಂತದಲ್ಲಿವೆ ಪಿ ಪ್ರಕಾರದ ವಸ್ತುವಿನ ಸಂದರ್ಭದಲ್ಲಿ ಫೆರ್ಮಿ ಮಟ್ಟವು ಅಂತರ್ಗತಕ್ಕೆ ವೇಲೆನ್ಸ್ ಬ್ಯಾಂಡ್ಗೆ ಹತ್ತಿರದಲ್ಲಿದೆ ಅದು ಮಧ್ಯಕ್ಕೆ ಹತ್ತಿರದಲ್ಲಿದೆ ಮತ್ತು ಎನ್ ಟೈಪ್ EF ವಾಹಕ ಬ್ಯಾಂಡ್ಗೆ ಹತ್ತಿರದಲ್ಲಿದೆ ಆದ್ದರಿಂದ ನಾವು ಇದನ್ನು ಸಮತೋಲನದಲ್ಲಿ ಹೊಂದಿರುವಾಗ ಫೆರ್ಮಿ ಮಟ್ಟಗಳು ಸಾಲಿನಲ್ಲಿರಬೇಕು ಎಂದು ನಮಗೆ ತಿಳಿದಿದೆ ಆದ್ದರಿಂದ ಸಮತೋಲನದಲ್ಲಿ ನಾನು ಫೆರ್ಮಿ ಮಟ್ಟವನ್ನು ಹೊಂದಿದ್ದೇನೆ ಇಂಟರ್ಫೇಸ್ನಿಂದ ದೂರದಲ್ಲಿ ನಿಮ್ಮ ವಸ್ತುಗಳು ಒಂದೇ ರೀತಿ ವರ್ತಿಸುತ್ತವೆ ಆದ್ದರಿಂದ ಇದು ಪಿ ಟೈಪ್ ಆಗಿದೆ ಇದು ಅಂತರ್ಗತವಾಗಿದೆ ಮತ್ತು ಇದು ಎನ್ ಟೈಪ್ ಆಗಿದೆ ಮತ್ತು ಬ್ಯಾಂಡ್ ಅಂತರವು ಸರಿಸುಮಾರು ಒಂದೇ ಆಗಿರುವುದನ್ನು ಖಚಿತಪಡಿಸಿಕೊಳ್ಳುತ್ತಿದೆ ಮತ್ತು ನಂತರ ನಾವು ಈ ಮೂರನ್ನೂ ಸೇರಬಹುದು ಆದ್ದರಿಂದ ಮೂಲಭೂತವಾಗಿ ಇದು ಸಮತೋಲನದಲ್ಲಿ ನಿಮ್ಮ ಪಿನ್ ಜಂಕ್ಷನ್ ಆಗಿದೆ 2 ಸಂಪರ್ಕ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲಾಗಿದೆ p ಮತ್ತು ಆಂತರಿಕ ಪ್ರದೇಶದ ನಡುವೆ ಮತ್ತು ಒಂದು ಅಂತರ್ಗತ ಮತ್ತು n ಪ್ರಕಾರದ ಪ್ರದೇಶದ ನಡುವೆ ಆದ್ದರಿಂದ ನಾವು ಇದನ್ನು ಮತ್ತೊಮ್ಮೆ ಮುಂದಕ್ಕೆ ಮತ್ತು ಹಿಮ್ಮುಖ ಪಕ್ಷಪಾತದಲ್ಲಿ ಸೆಳೆಯಬಹುದು ಫಾರ್ವರ್ಡ್ ಬಯಾಸ್ನ ಸಂದರ್ಭದಲ್ಲಿ p ಅನ್ನು ಪಾಸಿಟಿವ್ಗೆ ಮತ್ತು n ಅನ್ನು ನೆಗೆಟಿವ್ಗೆ ಸಂಪರ್ಕಿಸಲಾಗಿದೆ ಇದರಿಂದ ಕ್ಯಾರಿಯರ್ಗಳನ್ನು ಸಾಧನಕ್ಕೆ ಇಂಜೆಕ್ಟ್ ಮಾಡಲಾಗುತ್ತದೆ ಮತ್ತು ತಡೆಗಳು ಕಡಿಮೆಯಾಗಿರುತ್ತವೆ ಹಿಮ್ಮುಖ ಪಕ್ಷಪಾತದಲ್ಲಿ ಇದು ಇನ್ನೊಂದು ಮಾರ್ಗವಾಗಿದೆ p ಋಣಾತ್ಮಕಕ್ಕೆ ಸಂಪರ್ಕ ಹೊಂದಿದೆ n ಧನಾತ್ಮಕಕ್ಕೆ ಸಂಪರ್ಕ ಹೊಂದಿದೆ ಇದರಿಂದ ಅಡೆತಡೆಗಳು ಹೆಚ್ಚಾಗುತ್ತವೆ ಆದ್ದರಿಂದ ಮುಂದಿನದನ್ನು ಸೆಳೆಯಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ಫಾರ್ವರ್ಡ್ ಪಕ್ಷಪಾತದ ಸಂದರ್ಭದಲ್ಲಿ p ಅನ್ನು ಪಾಸಿಟಿವ್ ಮತ್ತು n ಋಣಾತ್ಮಕಕ್ಕೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಈ ಭಾಗದಲ್ಲಿ ನನ್ನ ಮಧ್ಯದಲ್ಲಿ ಪಿ ಟೈಪ್ ಸೆಮಿಕಂಡಕ್ಟರ್ ಇದೆ ನನಗೆ ಅಂತರ್ಗತವಿದೆ ಮತ್ತು ಇಲ್ಲಿ ನಾನು ಎನ್ ಟೈಪ್ ಹೊಂದಿದ್ದೇನೆ ನಾವು ಇದನ್ನು ಸ್ವಲ್ಪ ಹೆಚ್ಚು ಸ್ಪಷ್ಟವಾಗಿ ಸೆಳೆಯಬೇಕು ಆದ್ದರಿಂದ ಮುಖ್ಯವಾದ ಅಂಶವೆಂದರೆ ಫಾರ್ವರ್ಡ್ ಪಕ್ಷಪಾತದ ಸಂದರ್ಭದಲ್ಲಿ ತಡೆಗೋಡೆ ಕಡಿಮೆಯಾಗಿದೆ ಇದರಿಂದ ನೀವು ಸಾಧನದ ಮೂಲಕ ಕರೆಂಟ್ ಹೋಗಬಹುದು ಈಗ ನೀವು ಹಿಮ್ಮುಖ ಪಕ್ಷಪಾತವನ್ನು ಹೊಂದಿದ್ದೀರಿ ಆದ್ದರಿಂದ p ಋಣಾತ್ಮಕ ಮತ್ತು n ಅನ್ನು ಧನಾತ್ಮಕಕ್ಕೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಇಲ್ಲಿ ನಿಜವಾಗಿಯೂ ತಡೆಗೋಡೆ ಹೆಚ್ಚಾಗಿದೆ ಆದ್ದರಿಂದ ಈಗ ಅದರ ಮೂಲಕ ಪ್ರವಾಹ ಹರಿಯುವುದು ಕಷ್ಟಕರವಾಗಿದೆ ಆದ್ದರಿಂದ ಪ್ರಶ್ನೆಯ ಕೊನೆಯ ಭಾಗವನ್ನು ಫೋಟೋ ಡಿಟೆಕ್ಟರ್ ಆಗಿ ಬಳಸಲು ಕೇಳಲಾಗಿದೆ ನಾವು ಪಿನ್ ಜಂಕ್ಷನ್ ಅನ್ನು ಫಾರ್ವರ್ಡ್ ಅಥವಾ ರಿವರ್ಸ್ ಪಕ್ಷಪಾತದಲ್ಲಿ ಬಳಸುತ್ತೇವೆಯೇ ಆದ್ದರಿಂದ ನೀವು ಫೋಟೋ ಡಿಟೆಕ್ಟರ್ನ ಕೆಲಸವನ್ನು ನೋಡಿದರೆ ಫೋಟೋ ಡಿಟೆಕ್ಟರ್ ಎಂದರೆ ನಿಮ್ಮ ವಸ್ತುವಿನ ಮೇಲೆ ಬೆಳಕು ಬೀಳುತ್ತದೆ ಆದ್ದರಿಂದ ನಿಮ್ಮ ಸಾಧನಕ್ಕೆ ಮತ್ತು ಮೂಲಭೂತವಾಗಿ ಇದು ಎಲೆಕ್ಟ್ರಾನ್ ಮತ್ತು ರಂಧ್ರಗಳನ್ನು ಪ್ರವಾಹವಾಗಿ ಪತ್ತೆ ಮಾಡುತ್ತದೆ ಮತ್ತು ತೀವ್ರತೆ ಅಥವಾ ಪ್ರವಾಹದ ಮೌಲ್ಯವು ಬೆಳಕಿನ ತೀವ್ರತೆಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಇದು ಸಂಭವಿಸಬೇಕಾದರೆ ನಾವು ಸಾಧಾರಣವಾಗಿ ಸಾಧನದ ಮೂಲಕ ಕರೆಂಟ್ ತುಂಬಾ ಚಿಕ್ಕದಾಗಿರಬೇಕೆಂದು ಬಯಸುತ್ತೇವೆ ಏಕೆಂದರೆ ಮೂಲಭೂತವಾಗಿ ಹಿನ್ನೆಲೆ ಇದ್ದರೆ ಅದು ವಸ್ತುವಿನ ಮೇಲೆ ಹೊಳೆಯುವ ಬೆಳಕಿನಿಂದ ಉತ್ಪತ್ತಿಯಾಗುವ ಪ್ರವಾಹಕ್ಕೆ ಶಬ್ದವಾಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ಪಿನ್ ಜಂಕ್ಷನ್ ಮೂಲಭೂತವಾಗಿ ರಿವರ್ಸ್ ಬಯಾಸ್ನಲ್ಲಿ ಸಂಪರ್ಕಗೊಂಡಾಗ ಇದು ಸಂಭವಿಸುತ್ತದೆ ಇದರಿಂದ ಆಂತರಿಕ ಪ್ರದೇಶದಲ್ಲಿ ಸಾಮಾನ್ಯವಾಗಿ ರಚಿಸಲಾದ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಬೇರ್ಪಡುತ್ತವೆ ಹಾಗಾಗಿ ನಾನು p i ಮತ್ತು n ಅನ್ನು ಹೊಂದಿದ್ದರೆ ಮತ್ತು ಎಲೆಕ್ಟ್ರಾನ್ ಇಲ್ಲಿ ಉತ್ಪತ್ತಿಯಾಗುವ ವಸ್ತುವಿನ ಮೇಲೆ ನಾನು ಬೆಳಕು ಚೆಲ್ಲುತ್ತಿದ್ದರೆ ಇಲ್ಲಿ ರಂಧ್ರವನ್ನು ಉತ್ಪಾದಿಸಲಾಗುತ್ತದೆ ಈ ಎಲೆಕ್ಟ್ರಾನ್ಗಳು n ಸೈಡ್ಗೆ ಚಲಿಸುತ್ತವೆ ಮತ್ತು ರಂಧ್ರಗಳು p ಸೈಡ್ಗೆ ಚಲಿಸುತ್ತವೆ ಏಕೆಂದರೆ ರಿವರ್ಸ್ ಬಯಾಸ್ ಮತ್ತು ಇದು ಕರೆಂಟ್ ಆಗಿ ಪತ್ತೆಯಾಗುತ್ತದೆ ಪ್ರವಾಹವು ಮತ್ತೊಮ್ಮೆ ಉತ್ಪತ್ತಿಯಾಗುವ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಸಂಖ್ಯೆಗೆ ಅನುಪಾತದಲ್ಲಿರುತ್ತದೆ ಇದು ಬೀಳುವ ಬೆಳಕಿನ ತೀವ್ರತೆಗೆ ನೇರವಾಗಿ ಅನುಪಾತದಲ್ಲಿರುತ್ತದೆ ಆದ್ದರಿಂದ ಫೋಟೋ ಡಿಟೆಕ್ಟರ್ ಆಗಿ ಬಳಸಲು p i n ಜಂಕ್ಷನ್ ಅಥವಾ p i n ಡಯೋಡ್ ಅನ್ನು ರಿವರ್ಸ್ ಬಯಾಸ್ ನಲ್ಲಿ ಸಂಪರ್ಕಿಸಬೇಕು ದ್ದರಿಂದ ಈಗ ನಾವು ಸಮಸ್ಯೆ 2 ಕ್ಕೆ ಹೋಗೋಣ ಆದ್ದರಿಂದ ಸಮಸ್ಯೆ 2 ಎಲ್ಇಡಿಯೊಂದಿಗೆ ವ್ಯವಹರಿಸುತ್ತದೆ ಎಲ್ಇಡಿ ಎನ್ನುವುದು ನಿಮ್ಮ ಲೈಟ್ ಎಮಿಟಿಂಗ್ ಡಯೋಡ್ ಆಗಿದ್ದು ನೀವು ಎಲೆಕ್ಟ್ರಾನ್ ಮತ್ತು ರಂಧ್ರಗಳನ್ನು ನಿಮ್ಮ ವಸ್ತುವಿನೊಳಗೆ ಇಂಜೆಕ್ಟ್ ಮಾಡುತ್ತೀರಿ ಎಂಬ ಅಂಶವನ್ನು ಆಧರಿಸಿ ಒಂದು ವಿಶಿಷ್ಟ ಡಯೋಡ್ ಈ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳು ಮರುಸಂಪರ್ಕಿಸಿ ಮೂಲಭೂತವಾಗಿ ನಿಮಗೆ ಬೆಳಕನ್ನು ನೀಡುತ್ತದೆ ಬೆಳಕಿನ ತರಂಗಾಂತರವು ವಸ್ತುವಿನ ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ವಿವಿಧ ಡೋಪಂಟ್ಗಳನ್ನು ಸೇರಿಸುವ ಮೂಲಕ ವಸ್ತುಗಳ ಬ್ಯಾಂಡ್ ಅಂತರವನ್ನು ಟ್ಯೂನ್ ಮಾಡುವ ಮೂಲಕ ಮೂಲಭೂತವಾಗಿ ಬೆಳಕಿನ ಉತ್ಪಾದನೆಯನ್ನು ಟ್ಯೂನ್ ಮಾಡಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಹೊರಸೂಸುವ ತರಂಗಾಂತರದ ಲ್ಯಾಂಬ್ಡಾದಲ್ಲಿನ ಬದಲಾವಣೆಯನ್ನು ತೋರಿಸಲು ನಾವು ಕೇಳಿದ್ದೇವೆ ಆದ್ದರಿಂದ dλdT ಆದ್ದರಿಂದ ತಾಪಮಾನಕ್ಕೆ ಸಂಬಂಧಿಸಿದಂತೆ ತರಂಗಾಂತರದಲ್ಲಿನ ಬದಲಾವಣೆಯನ್ನು ಸರಿಸುಮಾರು −hcEg ಎಂದು ನೀಡಲಾಗಿದೆ ತದನಂತರ ಗ್ಯಾಲಿಯಮ್ ಆರ್ಸೆನೈಡ್ಗಾಗಿ ಲೆಕ್ಕಾಚಾರಗಳನ್ನು ಮಾಡಲು ನಮ್ಮನ್ನು ಕೇಳಲಾಗುತ್ತದೆ Eg ವ್ಯವಸ್ಥೆ ಅಲ್ಲಿ ಬ್ಯಾಂಡ್ ಅಂತರವನ್ನು ನೀಡಲಾಗಿದೆ ಮತ್ತು ತಾಪಮಾನ ವ್ಯತ್ಯಾಸವನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ ಮೊದಲ ಭಾಗವನ್ನು ನಿಜವಾಗಿಯೂ ಸುಲಭವಾಗಿ ತೋರಿಸಬಹುದು ಹಾಗಾಗಿ ನಾನು ಕೇವಲ ಒಂದು ಎಲ್ಇಡಿ ಕಾರ್ಯವನ್ನು ವಿವರಿಸುತ್ತೇನೆ ಮತ್ತು ಬೆಳಕಿನ ತರಂಗಾಂತರವು ಬ್ಯಾಂಡ್ಗೆ ಸರಿಸುಮಾರು ಸಮಾನವಾಗಿರುತ್ತದೆ ಎಂದು ಹೇಳಿದೆ ಅದು ವಸ್ತುವಿನ ಬ್ಯಾಂಡ್ ಅಂತರವನ್ನು ಅವಲಂಬಿಸಿರುತ್ತದೆ ಆದ್ದರಿಂದ λ ಇದು ಬೆಳಕಿನ ತರಂಗಾಂತರವು hcE ಗೆ ಸಮಾನವಾಗಿರುತ್ತದೆ ಇಲ್ಲಿ E ಎಂಬುದು ಫೋಟಾನ್ನ ಶಕ್ತಿಯಾಗಿದೆ ಇದು ಮರುಸಂಯೋಜನೆಯಲ್ಲಿ ತೊಡಗಿರುವ ಎಲೆಕ್ಟ್ರಾನ್ ಮತ್ತು ರಂಧ್ರದ ಶಕ್ತಿಯನ್ನು ಅವಲಂಬಿಸಿರುತ್ತದೆ ಈ ಎಲೆಕ್ಟ್ರಾನ್ ಮತ್ತು ರಂಧ್ರವು ಸಾಮಾನ್ಯವಾಗಿ ವೇಲೆನ್ಸಿ ಬ್ಯಾಂಡ್ h ಮತ್ತು ಕಂಡಕ್ಷನ್ ಬ್ಯಾಂಡ್ h ಗೆ ಬಹಳ ಹತ್ತಿರವಾಗಿರುತ್ತದೆ ಇದರಿಂದ ಇದನ್ನು ಸರಿಸುಮಾರು hcEg ಎಂದು ಬರೆಯಬಹುದು ಆದ್ದರಿಂದ ಉದಾಹರಣೆಗೆ ಸಾಮಾನ್ಯವಾಗಿ ಎಲೆಕ್ಟ್ರಾನ್ ಅಥವಾ ರಂಧ್ರವು ನಿಖರವಾಗಿ ಬ್ಯಾಂಡ್ h ನಲ್ಲಿ ಇರುವುದಿಲ್ಲ ಆದರೆ ಕೆಲವು ಉಷ್ಣ ಶಕ್ತಿಯು ಸಾಮಾನ್ಯವಾಗಿ kT ಯ ಕ್ರಮದಲ್ಲಿರುತ್ತದೆ ಆದರೆ ನಾವು ಉಷ್ಣ ಶಕ್ತಿಯನ್ನು ನಿರ್ಲಕ್ಷಿಸಬಹುದು ಮತ್ತು ಲ್ಯಾಂಬ್ಡಾ ಸರಿಸುಮಾರು hcEg ಎಂದು ಹೇಳಬಹುದು ನೀವು ಈ ಎಕ್ಸ್ಪ್ರೆಶನ್ ಅನ್ನು ನೋಡಿದರೆ h ಮತ್ತು c ಮೂಲಭೂತವಾಗಿ ಸ್ಥಿರಾಂಕಗಳು ವೇರಿಯೇಬಲ್ Eg ಆದ್ದರಿಂದ ನಾವು dλdT ಇದನ್ನು ಬೇರ್ಪಡಿಸಿದರೆ ನಮಗೆ −hcEg2 ಹೊರತು ಏನೂ ಸಿಗುವುದಿಲ್ಲ ಏಕೆಂದರೆ ನೀವು 1Eg x dEgdT ಅನ್ನು ವ್ಯತ್ಯಾಸ ಮಾಡುತ್ತಿದ್ದೀರಿ ಆದ್ದರಿಂದ ಗ್ಯಾಲಿಯಮ್ ಆರ್ಸೆನೈಡ್ಗಾಗಿ ಈ ಲೆಕ್ಕಾಚಾರವನ್ನು ಮಾಡಲು ನಮ್ಮನ್ನು ಕೇಳಲಾಗುತ್ತದೆ ಗ್ಯಾಲಿಯಮ್ ಆರ್ಸೆನೈಡ್ 1 42 ಎಲೆಕ್ಟ್ರಾನ್ ವೋಲ್ಟ್ಗಳ Eg ಹೊಂದಿದೆ ಇದು ಸಾಮಾನ್ಯವಾಗಿ ಅತಿಗೆಂಪು ಪ್ರದೇಶದಲ್ಲಿ ಇರುತ್ತದೆ ಮತ್ತು d EgdT ಮೌಲ್ಯವನ್ನು ಸಹ 4 5 x 10 4 ev K 1 ಎಂದು ನೀಡಲಾಗುತ್ತದೆ ಆದ್ದರಿಂದ ನಾವು ತಾಪಮಾನಕ್ಕೆ ಸಂಬಂಧಿಸಿದಂತೆ ತರಂಗಾಂತರದಲ್ಲಿನ ಬದಲಾವಣೆಯನ್ನು ಲೆಕ್ಕ ಹಾಕಬಹುದು ಆದ್ದರಿಂದ dλdT hc2Eg dEgdT ಆದ್ದರಿಂದ ನಾವು ಎಲ್ಲಾ ಮೌಲ್ಯಗಳನ್ನು ಬದಲಿಸಬಹುದು ಮತ್ತು ಇದು ನಿಮಗೆ ಪ್ರತಿ ಕೆಲ್ವಿನ್ಗೆ 0 277 ನ್ಯಾನೊಮೀಟರ್ ಮೌಲ್ಯವನ್ನು ನೀಡುತ್ತದೆ ಆದ್ದರಿಂದ ನೀವು ಅದನ್ನು ನೋಡಿದರೆ ತಾಪಮಾನಕ್ಕೆ ಸಂಬಂಧಿಸಿದಂತೆ d EgdT ಋಣಾತ್ಮಕವಾಗಿದೆ ಅಂದರೆ ತಾಪಮಾನ ಏರಿಕೆಯೊಂದಿಗೆ ಬ್ಯಾಂಡ್ ಅಂತರವು ಕಡಿಮೆಯಾಗುತ್ತದೆ ಬ್ಯಾಂಡ್ ಅಂತರದಲ್ಲಿನ ಇಳಿಕೆಗೆ ಅನುಗುಣವಾಗಿ ತರಂಗಾಂತರವು ಹೆಚ್ಚಾಗುತ್ತದೆ ಏಕೆಂದರೆ λ ಶಕ್ತಿಗೆ ವಿಲೋಮಾನುಪಾತದಲ್ಲಿರುತ್ತದೆ ಆದ್ದರಿಂದ ತಾಪಮಾನಕ್ಕೆ ಸಂಬಂಧಿಸಿದಂತೆ dλ ಧನಾತ್ಮಕ ಪ್ರಮಾಣವಾಗಿದೆ ಆದ್ದರಿಂದ ಪ್ರಶ್ನೆಯು ನಿಮ್ಮ Δt 10 ಡಿಗ್ರಿಗಳಲ್ಲದೆ ಬೇರೇನೂ ಅಲ್ಲ ಎಂದು ಹೇಳುತ್ತದೆ ಆದ್ದರಿಂದ ಕೆಲ್ವಿನ್ನಲ್ಲಿ ಇದು 10 ಕೆಲ್ವಿನ್ ಆಗಿದೆ ಆದ್ದರಿಂದ ತರಂಗಾಂತರದ ಡೆಲ್ಟಾ ಲ್ಯಾಂಬ್ಡಾದಲ್ಲಿ ಅನುಗುಣವಾದ ಬದಲಾವಣೆಯು 2 77 ನ್ಯಾನೋಮೀಟರ್ಗಳಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಾವು ಮಾಡುತ್ತಿರುವುದು ಇಲ್ಲಿ ΔT ಅನ್ನು ಬದಲಿಸುವುದು ಮತ್ತು ನಂತರ ಗುಣಿಸುವುದು ಆದ್ದರಿಂದ ನಾವು ಈಗ ಸಮಸ್ಯೆ 3 ಕ್ಕೆ ಹೋಗೋಣ ಆದ್ದರಿಂದ ಸಮಸ್ಯೆ 3 ಸೌರ ಕೋಶಕ್ಕೆ ಸಂಬಂಧಿಸಿದೆ ಆದ್ದರಿಂದ ನಾವು ಕೋಣೆಯ ಉಷ್ಣಾಂಶದಲ್ಲಿ ಸೌರ ಕೋಶವನ್ನು ಹೊಂದಿದ್ದೇವೆ ಮತ್ತು ಅದು ಪ್ರಕಾಶದಲ್ಲಿದೆ ಆದ್ದರಿಂದ ಬೆಳಕಿನ ತೀವ್ರತೆಯನ್ನು ನೀಡಲಾಗಿದೆ ಹಾಗಾಗಿ ನಾನು ಪ್ರತಿ ಮೀಟರ್ ಚದರಕ್ಕೆ 500 ವ್ಯಾಟ್ಸ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಕೂಡ ನೀಡಲಾಗಿದೆ ಆದ್ದರಿಂದ Isc Isc 150 ಮಿಲಿಯಾಂಪ್ಸ್ ಮತ್ತು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ Voc 0 53 ವೋಲ್ಟ್ ಆಗಿದೆ ಆದ್ದರಿಂದ ಕೇಳಿದ ಪ್ರಶ್ನೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಎಂದರೇನು ಮತ್ತು ನಾವು ಬೆಳಕಿನ ಮೌಲ್ಯವನ್ನು ದ್ವಿಗುಣಗೊಳಿಸಿದಾಗ ತೆರೆದ ಸರ್ಕ್ಯೂಟ್ ವೋಲ್ಟೇಜ್ ಆದ್ದರಿಂದ ಪ್ರಕಾಶವು 500 ರಿಂದ 1000 ವ್ಯಾಟ್ ಅಥವಾ 1 ಕಿಲೋ ವ್ಯಾಟ್ ಮೀ 2 ಕ್ಕೆ ಹೋಗುತ್ತದೆ ಅಂತೆಯೇ ಪ್ರಕಾಶವು ಮೂಲಭೂತವಾಗಿ ಅರ್ಧದಷ್ಟು ಇರುವಾಗ ಮೌಲ್ಯಗಳು ಯಾವುವು ಆದ್ದರಿಂದ ವೋಲ್ಟೇಜ್ ಇದ್ದಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಮೂಲಭೂತವಾಗಿ 0 ಕೆ ಪ್ರಸ್ತುತವಾಗಿದೆ ಮತ್ತು Isc ಬೆಳಕಿನ ತೀವ್ರತೆಗೆ ಅನುಪಾತದಲ್ಲಿರುತ್ತದೆ ಅಲ್ಲಿ ಅದು ಬೀಳುವ ಬೆಳಕಿನ ತೀವ್ರತೆಗೆ ಅನುರೂಪವಾಗಿದೆ ಆದ್ದರಿಂದ ನಾವು ಇಲ್ಲಿ ಸಬ್ಸ್ಕ್ರಿಪ್ಟ್ ಅನ್ನು ಬರೆದರೆ Iph ನಿಮ್ಮ ಸೌರ ಕೋಶದ ಮೇಲೆ ಬೀಳುತ್ತಿರುವ ಫೋಟಾನ್ಗಳ ತೀವ್ರತೆಯನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ Isc ಮೂಲಭೂತವಾಗಿ ಕೆಲವು ನಿರಂತರ k ಬಾರಿ Iph ಆಗಿದೆ Voc ಇದು ನಿಮ್ಮ ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಆದ್ದರಿಂದ ಇದು ವೋಲ್ಟೇಜ್ ಆಗಿದ್ದು ಸಿಸ್ಟಮ್ ಮೂಲಕ ಕರೆಂಟ್ ಮೂಲಭೂತವಾಗಿ 0 ಆಗಿದ್ದರೆ ln ln Iph ಇಲ್ಲಿ ನಾನು ನಿಮ್ಮ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಆದ್ದರಿಂದ ಇದು ಸೌರ ಕೋಶದ ವಸ್ತು ಮತ್ತು ಡೋಪಂಟ್ಗಳ ಸಾಂದ್ರತೆ ಸವಕಳಿ ಪ್ರದೇಶಗಳ ಅಗಲ ಮತ್ತು ಮುಂತಾದವುಗಳ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು Isc ಮತ್ತು Voc ಎರಡಕ್ಕೂ ಸಂಬಂಧಿಸಿರುವ ಸರಳ ಎಕ್ಸ್ಪ್ರೆಶನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಮತ್ತು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ನಿಮ್ಮ ಘಟನೆ ಫೋಟಾನ್ ವಿಕಿರಣಕ್ಕೆ ಸಂಬಂಧಿಸಿದೆ ಆದ್ದರಿಂದ ನೀವು ವಿಕಿರಣದ ತೀವ್ರತೆಯನ್ನು ಬದಲಾಯಿಸಿದಾಗ ನೀವು ಮೂಲಭೂತವಾಗಿ ಈ ಮೌಲ್ಯಗಳಲ್ಲಿನ ಬದಲಾವಣೆಯನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಈಗ Iph ನ ಹೊಸ ಮೌಲ್ಯವು ದ್ವಿಗುಣವಾಗಿದೆ ಹಾಗಾಗಿ ಇದನ್ನು Iso ಎಂದು ಬರೆಯಲು ಬಿಡಿ ಆದ್ದರಿಂದ ಇದು 2 ಪಟ್ಟು ಮೂಲ ಮೌಲ್ಯ 1000 ವ್ಯಾಟ್ ಮಿಲಿ 2 ಆಗಿದೆ ಆದ್ದರಿಂದ ಹೊಸ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆದ್ದರಿಂದ Inew ಹಾಗಾಗಿ ನಾನು ಅದನ್ನು I'scIsc ಎಂದು ಬರೆಯಲು ಹೊರಟಿದ್ದೇನೆ ಅದು ಬೇರೇನೂ ಅಲ್ಲ IIph ಇದು 2 ಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಹೊಸ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆದ್ದರಿಂದ Isc ಮೂಲವಾಗಿ ಡಬಲ್ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆದ್ದರಿಂದ ಇದು 300 ಮಿಲಿ ಆಂಪಿಯರ್ಗಳಲ್ಲದೆ ಬೇರೇನೂ ಅಲ್ಲ ಅಂತೆಯೇ ನಾನು Voc ನ ಮೌಲ್ಯವನ್ನು ಬರೆಯಬಲ್ಲೆ ಆದ್ದರಿಂದ V'ocV oc ಮತ್ತೆ ನೀವು ಅನುಪಾತವನ್ನು ತೆಗೆದುಕೊಳ್ಳುತ್ತಿದ್ದೀರಿ ಈ ಎರಡು ಪ್ರಮಾಣಗಳು kTe IscIso IphIso ಆದ್ದರಿಂದ kTe ಮೂಲಭೂತವಾಗಿ ರದ್ದುಗೊಳಿಸುತ್ತದೆ ಇದನ್ನು ನಾವು ಸರಳಗೊಳಿಸಬಹುದು ಏಕೆಂದರೆ I Iph ಮೌಲ್ಯಗಳು ತಿಳಿದಿವೆ Iso ತಿಳಿದಿಲ್ಲ ಆದರೆ ಪ್ರಸ್ತುತ ತೀವ್ರತೆಯು ಪ್ರತಿ ಮೀಟರ್ ಚದರಕ್ಕೆ 500 ವ್ಯಾಟ್ ಆಗಿರುವಾಗ ನಾವು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ತಿಳಿದುಕೊಳ್ಳುವ ಮೂಲಕ Iso ವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ಇದರಿಂದ ನಾವು Voc ನ ಮೌಲ್ಯವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ Voc ಮೂಲಭೂತವಾಗಿ 0 55 ವೋಲ್ಟ್ ಆಗಿದೆ ಆದ್ದರಿಂದ ಫೋಟಾನ್ ತೀವ್ರತೆಯನ್ನು ದ್ವಿಗುಣಗೊಳಿಸುವ ಬದಲು ಅದನ್ನು ಅರ್ಧದಷ್ಟು ಕಡಿಮೆ ಮಾಡುವ ಪರಿಸ್ಥಿತಿಯನ್ನು ನಾವು ಈಗ ಹೊಂದಿದ್ದೇವೆ ಆದ್ದರಿಂದ ನಾನು I ph ಏನಿಲ್ಲವೆಂದರೂ 250 ವ್ಯಾಟ್ m 2 ಆದ್ದರಿಂದ ನೀವು ಅದನ್ನು ಅರ್ಧದಷ್ಟು ಕಡಿಮೆ ಮಾಡಿದ್ದೀರಿ ಆದ್ದರಿಂದ ಹೊಸ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ Isc ಕೂಡ ಅರ್ಧವಾಗಿರುತ್ತದೆ ಆದ್ದರಿಂದ ಇದು 75 ಮಿಲಿಯಾಂಪ್ಗಳು ಮತ್ತು ಹೊಸ Voc ಆಗಿರುತ್ತದೆ ಹಾಗಾಗಿ ಇದು ಡಬಲ್ ಪ್ರೈಮ್ 0 48 ವೋಲ್ಟ್ ಆಗಿದೆ ಎಂದು ಬರೆಯುತ್ತೇನೆ ಆದ್ದರಿಂದ ಅದೇ ವಿಧಾನವನ್ನು ಅನುಸರಿಸುವ ಮೂಲಕ ನಾವು ಇದನ್ನು ಪಡೆಯಬಹುದು ಅಲ್ಲಿ ಅದು ಸಾವಿರವನ್ನು ಹೊಂದುವ ಬದಲು ನಾವು ಈಗ ಅದನ್ನು 250 ಎಂದು ಹೊಂದಿದ್ದೇವೆ ಆದ್ದರಿಂದ ಸಮಸ್ಯೆ 4 ಕ್ಕೆ ಹೋಗೋಣ ಸಮಸ್ಯೆ 4 ಸಹ ಸೌರ ಕೋಶಕ್ಕೆ ಸಂಬಂಧಿಸಿದೆ ಆದ್ದರಿಂದ ನಮ್ಮಲ್ಲಿ A ಸೌರ ಕೋಶವಿದೆ ಅದು 20 Ω ನಷ್ಟು ಲೋಡ್ R ಅನ್ನು ಚಾಲನೆ ಮಾಡಲು ಸಂಪರ್ಕ ಹೊಂದಿದೆ ಆದ್ದರಿಂದ ಆರ್ ಮೂಲಭೂತವಾಗಿ 20Ω ಆಗಿದೆ ಆದ್ದರಿಂದ ನಾವು ನಿಜವಾಗಿಯೂ ಸೋಲಾರ್ ಸೆಲ್ ಸಂಪರ್ಕವು ಹೇಗೆ ಕಾಣುತ್ತದೆ ಎಂಬುದನ್ನು ಸೆಳೆಯಬಹುದು ಆದ್ದರಿಂದ ಇದನ್ನು ಪ್ರಶ್ನೆಯ ಭಾಗವಾಗಿ ನೀಡಲಾಗಿದೆ ಆದ್ದರಿಂದ ನೀವು ಸೌರ ಕೋಶವನ್ನು ಮೂಲಭೂತವಾಗಿ ಪ್ರತಿರೋಧಕಕ್ಕೆ ಸಂಪರ್ಕಿಸಿದ್ದೀರಿ ಆದ್ದರಿಂದ ಆರ್ ಪ್ರತಿರೋಧಕವಾಗಿದೆ ಹಾಗಾಗಿ ಸೌರ ಕೋಶದ ಮೇಲೆ ಬೆಳಕು ಬೀಳುತ್ತದೆ ಆದ್ದರಿಂದ ನಿಮ್ಮಲ್ಲಿ ಸ್ವಲ್ಪ ಬೆಳಕು ಇದೆ ಅದು ಪ್ರಸ್ತುತ I ಅನ್ನು ಚಾಲನೆ ಮಾಡುತ್ತದೆ ಆದ್ದರಿಂದ ಇದು ವೋಲ್ಟೇಜ್ V ಯನ್ನು ಉತ್ಪಾದಿಸುತ್ತದೆ ಅದು ಸೌರ ಕೋಶದಲ್ಲಿ ಬಿಲ್ಟ್ ವೋಲ್ಟೇಜ್ ಅನ್ನು ವಿರೋಧಿಸುತ್ತದೆ ಆದ್ದರಿಂದ ಬೆಳಕಿನ ತೀವ್ರತೆಯನ್ನು ನೀಡಲಾಗಿದೆ ಆದ್ದರಿಂದ ಅದು ಪ್ರತಿ ಮೀಟರ್ ಚದರಕ್ಕೆ 1 ಕಿಲೋ ವ್ಯಾಟ್ ಆಗಿದೆ ಮತ್ತು ತೀವ್ರತೆಯು 1 ಮೀಟರ್ ಚದರಕ್ಕೆ 1 ಕಿಲೋ ವ್ಯಾಟ್ ಆಗಿರುವಾಗ ನಾವು ಸರ್ಕ್ಯೂಟ್ನಲ್ಲಿನ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಅದಕ್ಕಾಗಿ ಪ್ರಸ್ತುತದ ಅನುಗುಣವಾದ ಮೌಲ್ಯವನ್ನು ನೀಡಲಾಗಿದೆ ಆದ್ದರಿಂದ ಸೌರ ಕೋಶವನ್ನು ಹೇಗೆ ಸಂಪರ್ಕಿಸಲಾಗಿದೆ ಎಂಬ ಪ್ರಶ್ನೆಯಲ್ಲಿ ನಮಗೆ ಇದು I V ಗುಣಲಕ್ಷಣಗಳನ್ನು ಸಹ ನೀಡಲಾಗಿದೆ ಆದ್ದರಿಂದ ನಾನು ಇದನ್ನು ಪ್ಲಾಟ್ ಮಾಡುತ್ತೇನೆ ಈ I V ಗುಣಲಕ್ಷಣವು ಪ್ರತಿ ಮೀಟರ್ ಚದರಕ್ಕೆ 500 ವ್ಯಾಟ್ ಆಗಿದೆ ಆದ್ದರಿಂದ ನಮ್ಮಲ್ಲಿ ಕರೆಂಟ್ I ಇದೆ ಅದು ಮಿಲಿಯಾಂಪ್ಸ್ನಲ್ಲಿರುತ್ತದೆ ಮತ್ತು ನಮ್ಮಲ್ಲಿ ವೋಲ್ಟೇಜ್ V ಇದೆ ಆದ್ದರಿಂದ ಇದು 0 ನಿಮಗೆ 10 ಇದೆ ನಿಮಗೆ 20 ಇದೆ ಇದು 0 2 0 4 ನಾನು ಇದನ್ನು ಸ್ವಲ್ಪ ವಿಸ್ತರಿಸುತ್ತೇನೆ ಮತ್ತು ನಿಮ್ಮ ಬಳಿ 0 6 ಇದೆ ಆದ್ದರಿಂದ ಇದು ಸೌರ ಕೋಶದ I V ಗುಣಲಕ್ಷಣಗಳು ಆದ್ದರಿಂದ ಪ್ರತಿ ಮೀಟರ್ ಚದರಕ್ಕೆ ಪ್ರಕಾಶವು 500 ವ್ಯಾಟ್ಗಳಿದ್ದಾಗ ಇದನ್ನು ಎಳೆಯಲಾಗುತ್ತದೆ ಆದ್ದರಿಂದ ಪ್ರಕಾಶವನ್ನು ಈಗ ಪ್ರತಿ ಮೀಟರ್ ಚದರಕ್ಕೆ 100 ವ್ಯಾಟ್ಗಳಿಗೆ ಬದಲಾಯಿಸಿದಾಗ ನಿರ್ದಿಷ್ಟ ವೋಲ್ಟೇಜ್ಗಾಗಿ ಪ್ರಸ್ತುತ ಅಥವಾ ನಿರ್ದಿಷ್ಟ ಪ್ರವಾಹಕ್ಕೆ ವೋಲ್ಟೇಜ್ ಅನ್ನು ಲೆಕ್ಕಾಚಾರ ಮಾಡಲು ನಮ್ಮನ್ನು ಕೇಳಲಾಗುತ್ತದೆ ಆದ್ದರಿಂದ ನಾವು ಸಮಸ್ಯೆಗೆ ಹೋಗಬಹುದು ಆದ್ದರಿಂದ ನಾವು ಎ ಭಾಗಕ್ಕೆ ಹೋಗೋಣ ಆದ್ದರಿಂದ ಒಂದು ಸೌರ ಕೋಶವು ಮೂಲಭೂತವಾಗಿ ಬಾಹ್ಯ ಪ್ರತಿರೋಧಕ ಆರ್ ಅನ್ನು ಚಾಲನೆ ಮಾಡುವಾಗ ಕೆಲವು ಪ್ರವಾಹವು ಹರಿಯುತ್ತದೆ ಆದ್ದರಿಂದ ಈ ಪ್ರವಾಹವು ಪ್ರತಿ ಮೀಟರ್ ಚದರ ಪ್ರಕಾಶಕ್ಕೆ 500 ವ್ಯಾಟ್ಗಳು ನಾನು ಇದನ್ನು I500 ಎಂದು ಕರೆಯಲಿದ್ದೇನೆ ಆದ್ದರಿಂದ I500 ಅನ್ನು ಬೆಳಕಿನ ತೀವ್ರತೆ ಮತ್ತು ವೋಲ್ಟೇಜ್ನಿಂದ ರೆಸಿಸ್ಟರ್ ರಚಿಸಿದ ಸಂಭಾವ್ಯ ತಡೆಗೋಡೆಯಿಂದ ನೀಡಲಾಗುತ್ತದೆ ಇದನ್ನು Io exp eVkT −1 ಎಂದು ನೀಡಲಾಗಿದೆ ಆದ್ದರಿಂದ ಇದು ಸಾಮಾನ್ಯ ಎಕ್ಸ್ಪ್ರೆಶನ್ ಆಗಿದ್ದು ನಿರ್ದಿಷ್ಟ ತೀವ್ರತೆಯಲ್ಲಿ ಪ್ರಸ್ತುತವನ್ನು ತೆರೆದ ಸರ್ಕ್ಯೂಟ್ ಕರೆಂಟ್ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಮತ್ತು ವೋಲ್ಟೇಜ್ ಅನ್ನು ನೀವು ವ್ಯವಸ್ಥೆಯಲ್ಲಿ ಕುಳಿತಿರುವ ಕೆಲವು ಬಾಹ್ಯ ಲೋಡ್ ಆರ್ ಆದ್ದರಿಂದ ಗ್ರಾಫ್ನಿಂದ ನಾವು ಮೂಲಭೂತವಾಗಿ ಈ ವಿವಿಧ ಬಿಂದುಗಳ ಮೌಲ್ಯಗಳನ್ನು ಗುರುತಿಸಬಹುದು ಆದ್ದರಿಂದ V 0ಕ್ಕೆ ಸಮನಾದಾಗ ಇದು ನಿಮ್ಮ ಶಾರ್ಟ್ ಸರ್ಕ್ಯೂಟ್ ವೋಲ್ಟೇಜ್ ಅನುಗುಣವಾದ ಕರೆಂಟ್ I ಮೈನಸ್ 16 2 ಮಿಲಿಯಾಂಪ್ಸ್ ಆಗಿದೆ ಇದು I500 Iph ಮತ್ತು ಬೇರೇನೂ ಅಲ್ಲ ಮತ್ತು ಸರಳತೆಗಾಗಿ ನಾನು ಇದನ್ನು Iph ಎಂದು ಬರೆಯುತ್ತೇನೆ ಆದ್ದರಿಂದ ಇದು ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ನೀವು ಸಹ ಲೆಕ್ಕ ಹಾಕಬಹುದು ಅಥವಾ ನೀವು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಅನ್ನು ಸಹ ನೋಡಬಹುದು ಇದರಿಂದ ಕರೆಂಟ್ 0 ಆಗಿದ್ದಾಗ ವೋಲ್ಟೇಜ್ ನಿಖರವಾಗಿ 0 49 ವೋಲ್ಟ್ ಆಗಿದೆ ಇದು ಓಪನ್ ಸರ್ಕ್ಯೂಟ್ ವೋಲ್ಟೇಜ್ ಪ್ರಶ್ನೆಯು 500 ಮಿಲಿಯಾಂಪ್ಸ್ ಅಥವಾ 500 ವ್ಯಾಟ್ ಪ್ರತಿ ಮೀಟರ್ ಚದರ ಪ್ರಕಾಶವು ಮೂಲಭೂತವಾಗಿ ಪಾಯಿಂಟ್ ಪಿ ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳುತ್ತದೆ ಇದಕ್ಕಾಗಿ ನಾವು ಪ್ರಸ್ತುತ ಮತ್ತು ವೋಲ್ಟೇಜ್ ಅನ್ನು ಲೆಕ್ಕ ಹಾಕಬಹುದು ಆದ್ದರಿಂದ V 0 45 ವೋಲ್ಟ್ಗಳು ಮತ್ತು ಅನುಗುಣವಾದ ಪ್ರಸ್ತುತ I 13 1 ಮಿಲಿಯಾಂಪ್ಗಳು ಆದ್ದರಿಂದ ಇದು ಸರ್ಕ್ಯೂಟ್ಗಾಗಿ ಆಪರೇಟಿಂಗ್ ಪಾಯಿಂಟ್ ಅನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ನಿಮ್ಮ ಸೌರ ಕೋಶವು ಪ್ರತಿ ಮೀಟರ್ ಚದರಕ್ಕೆ 1 ಕಿಲೋ ವ್ಯಾಟ್ನೊಂದಿಗೆ ಪ್ರಕಾಶಿಸಿದಾಗ ಮೌಲ್ಯಗಳನ್ನು ಲೆಕ್ಕಾಚಾರ ಮಾಡಲು ನಾವು ಈಗ ಇವುಗಳನ್ನು ಬಳಸಬೇಕಾಗುತ್ತದೆ ಆದ್ದರಿಂದ ಮತ್ತೊಮ್ಮೆ ನನಗೆ ಎಕ್ಸ್ಪ್ರೆಶನ್ ಅನ್ನು ಬರೆಯಲು ಬಿಡಿ ಆದ್ದರಿಂದ I ಮೈನಸ್ Iph Io expeV −1¿ಗೆ ಸಮನಾಗಿರುತ್ತೇನೆ ಆದ್ದರಿಂದ Io ನಮಗೆ ಗೊತ್ತಿಲ್ಲ ಆದರೆ Iph ನಮಗೆ ತಿಳಿದಿದೆ ಆದ್ದರಿಂದ ವೋಲ್ಟೇಜ್ V Vocಗೆ ಸಮನಾದಾಗ ಪ್ರಸ್ತುತವು 0 ಕ್ಕೆ ಸಮವಾಗಿರುತ್ತದೆ ಇದು Iph Io exp ಆದ್ದರಿಂದ ಇದು ವ್ಯವಸ್ಥೆಯಲ್ಲಿ ರಿವರ್ಸ್ ಸ್ಯಾಚುರೇಶನ್ ಕರೆಂಟ್ ಅನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಈಗ ಹೊಸ ಪ್ರಕಾಶ Inew ಹಾಗಾಗಿ ಇದನ್ನು Inew ಎಂದು ಕರೆಯೋಣ ಹಾಗಾಗಿ ಹೊಸ ಪ್ರಕಾಶವು ಪ್ರತಿ ಮೀಟರ್ ಚದರಕ್ಕೆ 1000 ವ್ಯಾಟ್ ಆಗಿದೆ ಆದ್ದರಿಂದ ಹಿಂದಿನ ಸಮಸ್ಯೆಯಲ್ಲಿ ಪ್ರಕಾಶವನ್ನು ದ್ವಿಗುಣಗೊಳಿಸಿದಾಗ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಮೂಲಭೂತವಾಗಿ ದ್ವಿಗುಣಗೊಳ್ಳುತ್ತದೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ Inew 500ರಲ್ಲಿ 2xIph ಆಗಿದೆ ಆದ್ದರಿಂದ ಇದು 32 4 ಮಿಲಿಯಾಂಪ್ಸ್ ಆಗಿದೆ ಆದ್ದರಿಂದ ಅನುಗುಣವಾದ ಪ್ರವಾಹವನ್ನು ಸಹ ನೀಡಲಾಗುತ್ತದೆ ಆದ್ದರಿಂದ I1000 ಎಂಬುದು Inew I0 expeVkT 1 ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಈ ಪ್ರವಾಹವನ್ನು ನೀಡಲಾಗಿದೆ ಮತ್ತು ಇದು 0 024 ಆಂಪಿಯರ್ಗಳಿಗೆ ಸಮಾನವಾಗಿರುತ್ತದೆ ಆದ್ದರಿಂದ Inew ನಾವು ಈಗಷ್ಟೇ ಲೆಕ್ಕ ಹಾಕಿದ್ದೇವೆ ನಾವು ಪ್ರತಿ ಮೀಟರ್ ಚದರಕ್ಕೆ 500 ವ್ಯಾಟ್ಗಳ ಡೇಟಾದಿಂದ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಇದು ತಿಳಿದಿದೆ ಹೊಸ ಕಾರ್ಯಾಚರಣಾ ವೋಲ್ಟೇಜ್ ಮಾತ್ರ ತಿಳಿದಿಲ್ಲ ಆದ್ದರಿಂದ ನಾವು ಪರ್ಯಾಯಗಳನ್ನು ಮಾಡಬಹುದು ಇದರಿಂದ ಹೊಸ ವೋಲ್ಟೇಜ್ Vnew 0 475 ವೋಲ್ಟ್ಗಳಿಗೆ ಸಮಾನವಾಗಿರುತ್ತದೆ ಈ ವ್ಯವಸ್ಥೆಯಲ್ಲಿ ನಾವು ಶಕ್ತಿಯನ್ನು ಸಹ ಲೆಕ್ಕ ಹಾಕಬಹುದು ಆದ್ದರಿಂದ ಶಕ್ತಿಯು ಪ್ರಸ್ತುತಕ್ಕಿಂತ V ಪಟ್ಟು ಹೆಚ್ಚಿಲ್ಲ ಆದ್ದರಿಂದ ಪ್ರಸ್ತುತವು I1000 ಆಗಿದೆ ಇದು 0 011 ವ್ಯಾಟ್ಗಳಿಗೆ ಸಮಾನವಾಗಿರುತ್ತದೆ ವ್ಯವಸ್ಥೆಯ ದಕ್ಷತೆಯನ್ನು ಲೆಕ್ಕಹಾಕಲು ಸಹ ನಮ್ಮನ್ನು ಕೇಳಲಾಗುತ್ತದೆ ಆದ್ದರಿಂದ ಇನ್ಪುಟ್ ವಿಕಿರಣವು 1000 ವ್ಯಾಟ್ ಆಗಿದೆ ಆದ್ದರಿಂದ Pin ಪ್ರತಿ ಮೀಟರ್ ಚೌಕಕ್ಕೆ 1000 ವ್ಯಾಟ್ಸ್ ಮತ್ತು ಸೌರ ಕೋಶದ ವಿಸ್ತೀರ್ಣ 1 ಚದರ ಸೆಂಟಿಮೀಟರ್ ಅಂದರೆ 10 4 m 2 ಆದ್ದರಿಂದ ಇದು ನಿಮಗೆ 0 1 ವ್ಯಾಟ್ ನೀಡುತ್ತದೆ ಆದ್ದರಿಂದ 0 1 ವ್ಯಾಟ್ ಇನ್ಪುಟ್ ಪವರ್ ವಿದ್ಯುತ್ ಪ್ರವಾಹದ ರೂಪದಲ್ಲಿ ಔಟ್ಪುಟ್ ಪವರ್ 0 011 ವ್ಯಾಟ್ ಆಗಿದೆ ಆದ್ದರಿಂದ ಶೇಕಡಾವಾರು ವಿಷಯದಲ್ಲಿ ದಕ್ಷತೆಯು 0 011 ಅನ್ನು 0 1 x 100 ರಿಂದ ಭಾಗಿಸಲಾಗಿದೆ ಅದು 11 ಪ್ರತಿಶತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ಈಗ ಭಾಗ ಬಿ ಗೆ ಹೋಗೋಣ ಆದ್ದರಿಂದ ಭಾಗ ಬಿ ಯಲ್ಲಿ ಲೋಡ್ ಅನ್ನು ಲೆಕ್ಕಾಚಾರ ಮಾಡಲು ನಮ್ಮನ್ನು ಕೇಳಲಾಗುತ್ತದೆ ಆದ್ದರಿಂದ ಸೌರ ಕೋಶದಿಂದ ಲೋಡ್ಗೆ ಗರಿಷ್ಠ ವಿದ್ಯುತ್ ವರ್ಗಾವಣೆಯನ್ನು ಹೊಂದಿಸಬೇಕು ಆದ್ದರಿಂದ ಮತ್ತೊಮ್ಮೆ ನಾನು 1 ಮೀಟರ್ ಚದರಕ್ಕೆ 1 ಕಿಲೋ ವ್ಯಾಟ್ ಅಥವಾ ಮೀಟರ್ ಚದರಕ್ಕೆ 1000 ವ್ಯಾಟ್ ಆದ್ದರಿಂದ ಸಮಸ್ಯೆಯ a ನಲ್ಲಿ ನಾವು ಮೂಲಭೂತವಾಗಿ ಪ್ರಸ್ತುತ ಮತ್ತು ವೋಲ್ಟೇಜ್ನ ನಿರ್ದಿಷ್ಟ ಮೌಲ್ಯಕ್ಕಾಗಿ ಲೋಡ್ ಅನ್ನು ನೋಡಿದ್ದೇವೆ ನಾವು ಈಗ ಲೋಡ್ ಅನ್ನು ಕಂಡುಹಿಡಿಯಬೇಕು ವಿದ್ಯುತ್ ವರ್ಗಾವಣೆ ಅತ್ಯಧಿಕವಾಗಿದೆ ಆದ್ದರಿಂದ ಪವರ್ ಪಿ ಏನೂ ಅಲ್ಲ I x V ಇದನ್ನು V x - I1000 ಎಂದು ಬರೆಯಬಹುದು ಆದ್ದರಿಂದ ನಾವು I1000 Io exp eVkT −1 ಅನ್ನು ಹೊಂದಿದ್ದೇವೆ ಆದ್ದರಿಂದ ಇದು ಶಕ್ತಿಯ ಎಕ್ಸ್ಪ್ರೆಶನ್ ನೀವು ಅದನ್ನು ನೋಡಿದರೆ ವೋಲ್ಟೇಜ್ ಹೊರತುಪಡಿಸಿ ಇಲ್ಲಿ ಎಲ್ಲವೂ ಸ್ಥಿರವಾಗಿರುತ್ತದೆ ಆದ್ದರಿಂದ ಗರಿಷ್ಠ ಶಕ್ತಿಯನ್ನು ಹೊಂದಲು ಸಹಾಯಮಾಡುತ್ತದೆ ಆದ್ದರಿಂದ ಗರಿಷ್ಟ ಶಕ್ತಿಯಲ್ಲಿ dPdV ಮೂಲಭೂತವಾಗಿ 0 ಆಗಿರಬೇಕು ಆದ್ದರಿಂದ ನಾವು ಈ ಎಕ್ಸ್ಪ್ರೆಶನ್ ಅನ್ನು P ಗೆ ಡಿಫ್ರ್ಎಂಟ್ರಿಯಾಟ್ ಮಾಡಬಹುದು ಆಗ ನಾವು dPdV ಅನ್ನು 0 ಎಂದು ವ್ಯಾಖ್ಯಾನಿಸಬಹುದು ಆದ್ದರಿಂದ ನೀವು ಮೂಲಭೂತವಾಗಿ ಇದನ್ನು 2 ಕಾರ್ಯಗಳ ವ್ಯತ್ಯಾಸವೆಂದು ಪರಿಗಣಿಸುವ ಮೂಲಕ ಪಡೆಯಬಹುದು ಆದ್ದರಿಂದ ನೀವು ಒಂದನ್ನು ಪ್ರತ್ಯೇಕಿಸಿ ಇನ್ನೊಂದನ್ನು ಸ್ಥಿರವಾಗಿರಿಸಿಕೊಳ್ಳಿ ನಂತರ ನೀವು ಇನ್ನೊಂದನ್ನು ಪ್ರತ್ಯೇಕಿಸುತ್ತೀರಿ ಮೊದಲನೆಯದನ್ನು ಸ್ಥಿರವಾಗಿರಿಸುತ್ತೀರಿ ಗರಿಷ್ಠ ಶಕ್ತಿಗಾಗಿ ಇದನ್ನು ಈಗ 0 ಕ್ಕೆ ಸಮೀಕರಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ Io ತಿಳಿದಿದೆ I1000 ತಿಳಿದಿದೆ ಇದು ಸಾವಿರದಲ್ಲಿ ಶಾರ್ಟ್ ಸರ್ಕ್ಯೂಟ್ ಕರೆಂಟ್ ಆಗಿದೆ ಇದು 500 ಕ್ಕೆ 2 ಪಟ್ಟು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮತ್ತು ನಾವು ಅದನ್ನು ಲೆಕ್ಕ ಹಾಕಿದ್ದೇವೆ ಆದ್ದರಿಂದ ಕೇವಲ ಅಜ್ಞಾತವು ಮೂಲಭೂತವಾಗಿ ವೋಲ್ಟೇಜ್ ಆಗಿದೆ ಆದ್ದರಿಂದ ನೀವು ಇದನ್ನು ಪರಿಹರಿಸಿದರೆ ಇದು ವೋಲ್ಟೇಜ್ Vm ಅನ್ನು ನೀಡುತ್ತದೆ ಅದು ಗರಿಷ್ಠ ಶಕ್ತಿಯಲ್ಲಿರುವ ವೋಲ್ಟೇಜ್ ಮತ್ತು ಇದು 0 436 ವೋಲ್ಟ್ಗಳಿಗೆ ಸಮಾನವಾಗಿರುತ್ತದೆ ಅನುಗುಣವಾದ ಕರೆಂಟ್ Im 0 031 ಮಿಲಿಯಾಂಪ್ಸ್ ಮತ್ತು ರೆಸಿಸ್ಟರ್ ಆರ್ VmIm ಅಂದರೆ 14 07 ಓಮ್ ಆದ್ದರಿಂದ ಇದು ಮೂಲಭೂತವಾಗಿ ಲೋಡ್ ಆಗಿದೆ ವಿದ್ಯುತ್ ಗರಿಷ್ಠವಾಗಿದೆ ನಾವು ಇದನ್ನು ಪ್ರತಿ ಮೀಟರ್ ಚದರಕ್ಕೆ 500 ವ್ಯಾಟ್ಗಳ ಪ್ರಕಾಶಕ್ಕಾಗಿ ಮಾಡಬಹುದು ಹಾಗಾಗಿ ನಾನು ಪ್ರತಿ ಮೀಟರ್ ಚದರಕ್ಕೆ 500 ವ್ಯಾಟ್ ಆಗಿದ್ದರೆ ನಾವು ಇದನ್ನು ಪುನರಾವರ್ತಿಸಬಹುದು ನಾನು ಉತ್ತರವನ್ನು ಬರೆಯುತ್ತೇನೆ Im 0 015 amps Vm 0 42 ವೋಲ್ಟ್ಗಳು ಮತ್ತು ಲೋಡ್ Rm ಮೂಲಭೂತವಾಗಿ 28 ಓಮ್ಗಳು ಆದ್ದರಿಂದ ಪ್ರಶ್ನೆಯ ಕೊನೆಯ ಭಾಗ ಭಾಗ ಸಿ ಆದ್ದರಿಂದ ಕ್ಯಾಲ್ಕುಲೇಟರ್ ಓಡಿಸಲು ನಾವು ಸೌರ ಕೋಶಗಳನ್ನು ಸಂಪರ್ಕಿಸಬೇಕು ಕ್ಯಾಲ್ಕುಲೇಟರ್ ಅನ್ನು ಪ್ರತಿ ಮೀಟರ್ ಚದರಕ್ಕೆ 500 ವ್ಯಾಟ್ಗಳ ಬೆಳಕಿನ ತೀವ್ರತೆಯಲ್ಲಿ ಬಳಸಬೇಕು ಆದ್ದರಿಂದ ನಾವು ಸೌರ ಕೋಶಗಳನ್ನು ಹೊಂದಿರುವಾಗ ಪ್ರತಿಯೊಂದೂ ನಿರ್ದಿಷ್ಟ ವೋಲ್ಟೇಜ್ ಅನ್ನು ಹೊಂದಿರುತ್ತದೆ ಮತ್ತು ಮೂರು ವೋಲ್ಟ್ಗಳ ವೋಲ್ಟೇಜ್ ಅನ್ನು ನೀಡಲು ಅವುಗಳನ್ನು ಮೂಲಭೂತವಾಗಿ ಸಂಪರ್ಕಿಸಬೇಕು ಈ ಸೌರ ಕೋಶಗಳನ್ನು ಸರಣಿಯಲ್ಲಿ ಸಂಪರ್ಕಿಸಬೇಕು ಆದ್ದರಿಂದ ಸೌರ ಕೋಶಗಳನ್ನು ಸರಣಿಯಲ್ಲಿ ಸಂಪರ್ಕಿಸಬೇಕು ಆದ್ದರಿಂದ ಭಾಗ ಎ ನಲ್ಲಿ ನಿರ್ದಿಷ್ಟಪಡಿಸಿದ ಆರಂಭಿಕ ಕಾರ್ಯಾಚರಣೆಯ ಸ್ಥಿತಿಯನ್ನು ನೀವು ನೋಡಿದರೆ ಪ್ರತಿ ಸೌರ ಕೋಶದ ವೋಲ್ಟೇಜ್ 0 48 ವೋಲ್ಟ್ ಆಗಿದೆ ಆದ್ದರಿಂದ ಪ್ರತಿ ಕೋಶಕ್ಕೆ ವೋಲ್ಟೇಜ್ 0 48 ವೋಲ್ಟ್ ಆಗಿದೆ ನಾವು ಮೂಲತಃ ಒಟ್ಟು 3 ವೋಲ್ಟ್ ವೋಲ್ಟೇಜ್ ಬಯಸುತ್ತೇವೆ ಆದ್ದರಿಂದ ಕೋಶಗಳ ಸಂಖ್ಯೆಯು ಮೂಲಭೂತವಾಗಿ 3 ಅನ್ನು 0 48 ರಿಂದ ಭಾಗಿಸಲಾಗಿದೆ ಮತ್ತು ನೀವು ಅತ್ಯುನ್ನತ ಪೂರ್ಣಾಂಕಕ್ಕೆ ಸುತ್ತುತ್ತೀರಿ ಆದ್ದರಿಂದ ಇದು ನಿಮಗೆ 7 ನೀಡುತ್ತದೆ ಆದ್ದರಿಂದ ನಮಗೆ 7 ಸೌರ ಕೋಶಗಳು ಸರಣಿಯಲ್ಲಿ ಸಂಪರ್ಕಗೊಂಡಿವೆ ಈಗ ಕೊನೆಯ ಸಮಸ್ಯೆಗೆ ಹೋಗೋಣ ಆದ್ದರಿಂದ ಸಮಸ್ಯೆ 5 ಫೋಟೋ ಕಂಡಕ್ಟರ್ಗೆ ಸಂಬಂಧಿಸಿದೆ ಆದ್ದರಿಂದ ಹಿಂದಿನ ಅಸೈನ್ಮೆಂಟ್ ಅಸೈನ್ಮೆಂಟ್ 7 ನಲ್ಲಿ ಈ ಸಮಸ್ಯೆಯ ಕೆಲವು ವ್ಯತ್ಯಾಸಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ನೀವು ಫೋಟೋಕಾಂಡಕ್ಟರ್ ಅನ್ನು ಹೊಂದಿದ್ದೀರಿ ಅದನ್ನು ಏಕರೂಪದ ಪ್ರಕಾಶದಲ್ಲಿ ಇರಿಸಲಾಗಿದೆ ಬೆಳಕಿನ ಹೀರಿಕೊಳ್ಳುವಿಕೆಯು ಮೂಲತಃ ಪ್ರವಾಹದಲ್ಲಿ ಹೆಚ್ಚಳವನ್ನು ಉಂಟುಮಾಡುತ್ತದೆ ಎಂದು ಹೇಳುತ್ತದೆ ನೀವು ನಿರ್ದಿಷ್ಟ ವೋಲ್ಟೇಜ್ ಹೊಂದಿರುವಾಗ ಹೆಚ್ಚಳವನ್ನು ನೀಡಲಾಗುವುದು ನಂತರ ವಿಕಿರಣವನ್ನು ಕಡಿತಗೊಳಿಸಲಾಗುತ್ತದೆ ಆದ್ದರಿಂದ ಪ್ರವೇಶ ವಾಹಕಗಳು ಮರುಸೇರ್ಪಡೆಗೊಳ್ಳಲು ಆರಂಭವಾಗುತ್ತದೆ ಮತ್ತು ಅದು ಸಂಭವಿಸಿದಾಗ ವಾಹಕದ ಸಾಂದ್ರತೆಯು ಕಡಿಮೆಯಾಗುತ್ತದೆ ಮತ್ತು ಪ್ರಸ್ತುತ ಸಹ ಇಳಿಯುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಎಲೆಕ್ಟ್ರಾನ್ಗಳನ್ನು ಅಲ್ಪಸಂಖ್ಯಾತ ವಾಹಕಗಳಾಗಿ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಪ್ರಸ್ತುತದಲ್ಲಿನ ಹೆಚ್ಚಳವು ಯಾವಾಗಲೂ ಅಲ್ಪಸಂಖ್ಯಾತ ವಾಹಕಗಳ ಹೆಚ್ಚಳದಿಂದ ಉಂಟಾಗುತ್ತದೆ ನಾವು ವಿಶೇಷವಾಗಿ ವಾರದ ಪ್ರಕಾಶವನ್ನು ಹೊಂದಿರುವಾಗ ಇದು ನಿಜವಾಗಿದೆ ಅಲ್ಲಿ ಹೆಚ್ಚಿನ ವಾಹಕಗಳ ಸಾಂದ್ರತೆಗೆ ಹೋಲಿಸಿದರೆ ಬೆಳಕಿನ ತೀವ್ರತೆಯು ಚಿಕ್ಕದಾಗಿದೆ ಎಂದು ನಾವು ಊಹಿಸುತ್ತೇವೆ ಆದ್ದರಿಂದ ಎಲೆಕ್ಟ್ರಾನ್ಗಳು ಅಲ್ಪಸಂಖ್ಯಾತ ವಾಹಕಗಳಾಗಿವೆ ಮತ್ತು ನಾವು ಎಲೆಕ್ಟ್ರಾನ್ ಚಲನಶೀಲತೆಯನ್ನು ಸಹ ನೀಡಿದ್ದೇವೆ ಆದ್ದರಿಂದ ಪ್ರತಿ ಸೆಕೆಂಡಿಗೆ 3600 ಸೆಂಟಿಮೀಟರ್ ಚದರ ವೋಲ್ಟ್ ಆಗಿರುತ್ತದೆ ಆದ್ದರಿಂದ ಪ್ರಶ್ನೆಯ ಮೊದಲ ಭಾಗ ವಿಕಿರಣದ ಅಡಿಯಲ್ಲಿ ಉತ್ಪತ್ತಿಯಾದ ಎಲೆಕ್ಟ್ರಾನ್ ಹೋಲ್ ಜೋಡಿಗಳ ಸಮತೋಲನ ಸಾಂದ್ರತೆಯನ್ನು ನಾವು ಲೆಕ್ಕ ಹಾಕಬೇಕು ಆದ್ದರಿಂದ ನಾವು ಅದಕ್ಕಾಗಿ ಎಕ್ಸ್ಪ್ರೆಶನ್ ಅನ್ನು ಬರೆಯಬಹುದು ಆದ್ದರಿಂದ ನಿಮ್ಮ ಫೋಟೊಕರೆಂಟ್ ಆಗಿರುವ ಪ್ರಸ್ತುತ ನಾನು ರಚಿಸಿದ ಹೆಚ್ಚುವರಿ ಎಲೆಕ್ಟ್ರಾನ್ಗಳಿಗೆ ಕಾರಣವಾಗಿದೆ ಆದ್ದರಿಂದ ಇದು Δn ಗೆ ಸಮವಾಗಿದೆ ಇದು ಹೆಚ್ಚುವರಿ ಎಲೆಕ್ಟ್ರಾನ್ಗಳು ಚಲನಶೀಲತೆಯ ಪಟ್ಟು ವಿದ್ಯುತ್ ಚಾರ್ಜ್ E ಎಲೆಕ್ಟ್ರಾನ್ ಪಟ್ಟು ವಿದ್ಯುತ್ ಕ್ಷೇತ್ರ E ವಸ್ತುವಿನ ಉದ್ದಕ್ಕೂ ಅನ್ವಯಿಸುತ್ತದೆ ಮತ್ತು ಇದು ಪ್ರವಾಹವಾಗಿರುವುದರಿಂದ ನಾವು ಪ್ರದೇಶದಿಂದ ಗುಣಿಸಬೇಕು ಆದ್ದರಿಂದ ಈ ಎಕ್ಸ್ಪ್ರೆಶನ್ ಅನ್ನು ವಾಹಕತೆಯ ಮೂಲ ಎಕ್ಸ್ಪ್ರೆಶನ್ ಯಿಂದ ಪಡೆಯಲಾಗಿದೆ ವಾಹಕತೆ ne μe p e μh ವಾಹಕತೆಯ ಸಿಗ್ಮಾವು ಪ್ರತಿರೋಧಕ್ಕೆ 1ρ ನಂತೆ ಸಂಬಂಧಿಸಿದೆ ಮತ್ತು r ಎಂಬುದು ρlA ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಇದು lσ lA ಆದ್ದರಿಂದ ಎಲೆಕ್ಟ್ರಾನ್ ಸಾಂದ್ರತೆಯ ಹೆಚ್ಚಳದಿಂದಾಗಿ ಇದು ಪ್ರಸ್ತುತದ ಎಕ್ಸ್ಪ್ರೆಶನ್ ಆಗಿದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ Ip ನೀಡಲಾಗಿದೆ ಆದ್ದರಿಂದ ಈ ಮೌಲ್ಯವು 2 83 ಮಿಲಿಯಾಂಪ್ಸ್ ಆಗಿದೆ ಎಲೆಕ್ಟ್ರಾನ್ ಚಲನಶೀಲತೆಯನ್ನು ನೀಡಲಾಗಿದೆ ಆದ್ದರಿಂದ ಇದು ನಿಜವಾಗಿ μe ಆಗಿರಬೇಕು ಆದ್ದರಿಂದ ಎಲೆಕ್ಟ್ರಾನ್ ಚಲನಶೀಲತೆಯನ್ನು ನೀಡಲಾಗಿದೆ ಸಾಧನದ ಆಯಾಮಗಳನ್ನು ನೀಡಲಾಗಿದೆ E ಎಂಬುದು ವಿದ್ಯುತ್ ಕ್ಷೇತ್ರವಾಗಿದೆ ಇದು ವೋಲ್ಟೇಜ್ VL ಹೊರತುಪಡಿಸಿ ಏನೂ ಅಲ್ಲ ಆದ್ದರಿಂದ ಈ ಎಕ್ಸ್ಪ್ರೆಶನ್ ನಲ್ಲಿ Δn ಅಜ್ಞಾತವಾಗಿದೆ ಆದ್ದರಿಂದ 1 47 x 1013 cm 3 ಆಗಿದೆ ಆದ್ದರಿಂದ ಇದು ಹೆಚ್ಚುವರಿ ಎಲೆಕ್ಟ್ರಾನ್ ಹೋಲ್ ಜೋಡಿ ಸಾಂದ್ರತೆಯಾಗಿದ್ದು ಅದು ಬೆಳಕು ಹೊಳೆಯುತ್ತಿರುವಾಗ ಸೃಷ್ಟಿಯಾಗುತ್ತದೆ ಭಾಗ ಬಿ ನಾವು ಅಲ್ಪಸಂಖ್ಯಾತ ವಾಹಕದ ಜೀವಿತಾವಧಿಯನ್ನು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಬೆಳಕನ್ನು ಆಫ್ ಮಾಡಿದಾಗ ಅಲ್ಪಸಂಖ್ಯಾತ ವಾಹಕಗಳ ಸಾಂದ್ರತೆಯು ಮೂಲಭೂತವಾಗಿ ಕಡಿಮೆಯಾಗುತ್ತದೆ ಮತ್ತು ಇದನ್ನು ನಿರ್ದಿಷ್ಟ ಸಮಯದ ಮೌಲ್ಯದಿಂದ ನೀಡಲಾಗಿದೆ ಅಲ್ಪಸಂಖ್ಯಾತ ವಾಹಕ ಜೀವಿತಾವಧಿಯಿಂದ ಭಾಗಿಸಲಾಗಿದೆ τ ಆದ್ದರಿಂದ ನಾವು ಎಲೆಕ್ಟ್ರಾನ್ಗಳನ್ನು ವ್ಯವಹರಿಸುತ್ತಿರುವುದರಿಂದ ನಾನು ಇದನ್ನು τ ಎಂದು ಕರೆಯುತ್ತೇನೆ ಆದ್ದರಿಂದ ನೀವು ಇದನ್ನು ಪ್ರಸ್ತುತದ ಪ್ರಕಾರ ಬರೆಯಬಹುದು ಮತ್ತು ನೀವು ಇದನ್ನು ಮಾಡಿದರೆ dIpdT ಏನೂ ಅಲ್ಲ dΔndt ಏನೂ ಅಲ್ಲ ಸಮಯ 0 ರಲ್ಲಿ τo ನಿಂದ ಭಾಗಿಸಲಾಗಿದೆ ಆದ್ದರಿಂದ 0 ಸಮಯದಲ್ಲಿ ಏನಿಲ್ಲ ಆದರೆ ನಾವು ಭಾಗ ಎ dIpdt ಯಲ್ಲಿ ಲೆಕ್ಕ ಹಾಕಿದಂತೆಯೇ ಇದು ಪ್ರಸ್ತುತ Δn ಬೀಳುವ ದರವನ್ನು ಪ್ರಶ್ನೆಯಲ್ಲಿ ನೀಡಲಾಗಿದೆ ಈ ಮೌಲ್ಯವು ಸೆಕೆಂಡಿಗೆ 23 6 ಆಂಪಿಯರ್ ಆಗಿದೆ ಆದ್ದರಿಂದ ಇದು ತಿಳಿದಿದೆ ಅಜ್ಞಾತ τe ಮಾತ್ರ ಆದ್ದರಿಂದ τe ಮೂಲಭೂತವಾಗಿ 119 6 ಮೈಕ್ರೋಸೆಕೆಂಡುಗಳು ಭಾಗ ಸಿ ವಿಕಿರಣದ ನಂತರ 1 ಮಿಲಿಸೆಕೆಂಡುಗಳ ನಂತರ ಎಲೆಕ್ಟ್ರಾನ್ಗಳು ಮತ್ತು ರಂಧ್ರಗಳ ಅಧಿಕ ಸಾಂದ್ರತೆಯನ್ನು ಆಫ್ ಮಾಡಲು ನಾವು ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಭಾಗ ಸಿ ನಾವು 1 ಮಿಲಿಸೆಕೆಂಡುಗಳ ನಂತರ ಲೆಕ್ಕಾಚಾರ ಮಾಡಲು ಬಯಸುತ್ತೇವೆ ಆದ್ದರಿಂದ ಸಮಯದಲ್ಲಿ t ಎಂಬುದು ಬೇರೇನೂ ಅಲ್ಲ ಒಂದು ಸಮಯದಲ್ಲಿ t 0 exp tτeಗೆ ಸಮಾನವಾಗಿರುತ್ತದೆ ಆದ್ದರಿಂದ t 1 ಮಿಲಿಸೆಕೆಂಡುಗಳು ಮತ್ತು Δn ಸಮಯದಲ್ಲಿ t 0 ಸಮನಾಗಿರುತ್ತದೆ ನಾವು ಭಾಗ ಎ ಯಲ್ಲಿ ಲೆಕ್ಕ ಹಾಕಿದ್ದೇವೆ ಇದು ಹೆಚ್ಚುವರಿ ಸಮತೋಲನ ಸಾಂದ್ರತೆಯಾಗಿದೆ tau ಅನ್ನು ನಾವು ಭಾಗ ಬಿ ಯಲ್ಲಿ ಲೆಕ್ಕ ಹಾಕಿದ್ದೇವೆ ಆದ್ದರಿಂದ 3 44 x 109 cm3 ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತೊಮ್ಮೆ ನಾವು ದುರ್ಬಲ ಪ್ರಕಾಶದ ಸ್ಥಿತಿಯನ್ನು ಊಹಿಸುತ್ತಿದ್ದೇವೆ ಇದರಿಂದಾಗಿ ವಾಹಕತೆಯ ಯಾವುದೇ ಬದಲಾವಣೆಯು ಅಲ್ಪಸಂಖ್ಯಾತ ವಾಹಕಗಳಿಂದ ನಡೆಸಲ್ಪಡುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ರಂಧ್ರಗಳಿರುವ ಬಹುಪಾಲು ವಾಹಕಗಳ ಸಾಂದ್ರತೆಯ ಬದಲಾವಣೆಯು ವಾಹಕತೆಯ ಮೇಲೆ ಪರಿಣಾಮ ಬೀರುವಷ್ಟು ಮಹತ್ವದ್ದಾಗಿಲ್ಲ